ಈ ಉಪನ್ಯಾಸದಲ್ಲಿ ನಾವು ವಿತರಿಸಿದ ಪ್ರತಿರೋಧ ಹೊಂದಾಣಿಕೆ ಜಾಲದ ವಿನ್ಯಾಸವನ್ನು ನೋಡೋಣ ಇದರರ್ಥ ಹೆಚ್ಚಿನ ಆವರ್ತನಗಳಲ್ಲಿ ನಿರ್ದಿಷ್ಟವಾಗಿ 1 ಗಿಗಾ ಹರ್ಟ್ಜ್ ನಂತರ ಇಂಡಕ್ಟರ್ ಗಳು ಕೆಪಾಸಿಟರ್ಗಳು ಮತ್ತು ಇತ್ಯಾದಿಗಳನ್ನು ಅವಲಂಬಿಸುವುದು ಕಷ್ಟಕರವಾಗಿದೆ ಈ ಹೆಚ್ಚಿನ ಆವರ್ತನ ಸರ್ಕ್ಯೂಟ್ಗಳಲ್ಲಿ ಈ ಎಲ್ಸಿಯನ್ನು ನಿರ್ಮಿಸುವುದು ಸಹ ಕಷ್ಟಕರವಾಗಿದೆ ಆದ್ದರಿಂದ ಅದರ ಎಲ್ ಮತ್ತು ಸಿಯನ್ನು ಅರಿತುಕೊಳ್ಳಲು ನಾವು ಪ್ರಸರಣ ರೇಖೆಗಳನ್ನು ಅಥವಾ ತರಂಗ ಮಾರ್ಗದರ್ಶಿಗಳನ್ನು ವಿನ್ಯಾಸಗೊಳಿಸಬೇಕಾಗಿದೆ ಆದ್ದರಿಂದ ಆ ವಿನ್ಯಾಸವನ್ನು ವಿತರಿಸಿದ ಪ್ರತಿರೋಧ ಹೊಂದಾಣಿಕೆ ಜಾಲ ಎಂದು ಕರೆಯಲಾಗುತ್ತದೆ ಪ್ರಸರಣ ರೇಖೆಗಳು ಹೆಚ್ಚಿನ ಆವರ್ತನದಲ್ಲಿ ಕಡಿಮೆ ನಷ್ಟವನ್ನು ಹೊಂದಿರುತ್ತವೆ ಆದ್ದರಿಂದ ಅವುಗಳನ್ನು ಈ ಪ್ರತಿರೋಧ ಹೊಂದಾಣಿಕೆಯ ಜಾಲಗಳಿಗಾಗಿ ಬಳಸಲಾಗುತ್ತದೆ ಈಗ ಪ್ರತಿರೋಧ ಹೊಂದಾಣಿಕೆಯ ಜಾಲ ಅಲ್ಲಿ ಮುಖ್ಯ ಸಾಲಿನಲ್ಲಿ ಶಕ್ತಿ ಸಾರಿಗೆ ನಡೆಯುತ್ತಿದ್ದರೆ ಅದನ್ನು ಮುಖ್ಯ ರೇಖೆ ಎಂದು ಕರೆಯಲಾಗುತ್ತದೆ ಮತ್ತು ಪ್ರತಿರೋಧ ಹೊಂದಾಣಿಕೆಗಾಗಿ ನಾವು ಕೆಲವು ಸಹಾಯಕ ಪ್ರಸರಣ ರೇಖೆಗಳನ್ನು ಬಳಸುತ್ತೇವೆ ಈಗ ಆ ಪ್ರಸರಣ ರೇಖೆಯು ಷಾರ್ಟ್ ಆಗಿರಬಹುದು ಅಥವಾ ಓಪೆನ್ ಆಗಿರಬಹುದು ಅವುಗಳನ್ನು ಸ್ಟಬ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ಓಪೆನ್ ಸ್ಟಬ್ ಅಥವಾ ಷಾರ್ಟ್ ಸ್ಟಬ್ಅನ್ನು ಹೊಂದಬಹುದು ಈಗ ನೀವು ನೋಡಿದಂತೆ ಒಂದು ಮುಖ್ಯ ರೇಖೆ ಇದೆ ಅದರಿಂದ ಸ್ಟಬ್ಅನ್ನು ಷಂಟ್ನಲ್ಲಿ ಸಂಪರ್ಕಿಸಬಹುದು ಆ ಟೊಪೋಲೋಜಿಯನ್ನು ತೋರಿಸಲಾಗಿದೆ ಅಥವಾ ಅದು ಸರಣಿ ಸ್ಟಬ್ ಕೂಡ ಆಗಿರಬಹುದು ಈಗ ನೀವು ಯಾವ ತಂತ್ರಜ್ಞಾನವನ್ನು ಬಳಸುತ್ತಿರುವಿರಿ ಎಂಬುವುದರ ಆಧಾರದ ಮೇಲೆ ಸರಣಿ ಮತ್ತು ಷಂಟ್ ಸಂಪರ್ಕಗಳಿಗೆ ಆದ್ಯತೆ ನೀಡಲಾಗುತ್ತದೆ ಅಂದರೆ ಕೆಲವೊಮ್ಮೆ ಸರಣಿ ಅಥವಾ ಷಂಟ್ ಅಥವಾ ಷಾರ್ಟ್ ಅಥವಾ ಓಪೆನ್ಗಳಲ್ಲಿ ವಿವಿಧ ತಂತ್ರಜ್ಞಾನಗಳಲ್ಲಿ ಅಂದರೆ ನೀವು ಮೈಕ್ರೋ ಸ್ಟ್ರಿಪ್ ತಂತ್ರಜ್ಞಾನವನ್ನು ಹೊಂದಿದ್ದೀರಾ ಅಥವಾ ನೀವು ಸ್ಟ್ರಿಪ್ ಲೈನ್ ತಂತ್ರಜ್ಞಾನವನ್ನು ಹೊಂದಿದ್ದೀರಾ ಅಥವಾ ನೀವು ತರಂಗ ಮಾರ್ಗದರ್ಶಿ ತಂತ್ರಜ್ಞಾನವನ್ನು ಹೊಂದಿದ್ದೀರಿ ಅದರ ಆಧಾರದ ಮೇಲೆ ಅದನ್ನು ಆಯ್ಕೆ ಮಾಡಲಾಗಿದೆ ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ಷಾರ್ಟ್ ಅಥವಾ ಓಪೆನ್ಅನ್ನು ನಿರ್ಮಿಸುವುದು ಸುಲಭವಾಗಿದೆ ಏಕೆಂದರೆ ನೀವು ಕೆಲವನ್ನು ರಂಧ್ರಗಳ ಮೂಲಕ ಮಾಡಬೇಕಾಗಿದೆ ಕೆಲವು ಸಂದರ್ಭಗಳಲ್ಲಿ ನೀವು ದೊಡ್ಡ ತೆರೆಯುವಿಕೆಗಳನ್ನು ಹೊಂದಿದ್ದರೆ ವಿಕಿರಣವು ಸಂಭವಿಸಬಹುದು ಆದ್ದರಿಂದ ಅದರ ಆಧಾರದ ಮೇಲೆ ನೀವು ಮಾರ್ಪಡಿಸಬೇಕಾಗಿದೆ ಆದರೆ ಸೂಕ್ಷ್ಮ ತರಂಗ ಅಭಿಯಂತರರು ಸ್ಮಿತ್ ಚಾರ್ಟ್ಅನ್ನು ಚೆನ್ನಾಗಿ ತಿಳಿದಿದ್ದರೆ ಯಾವುದೇ ಸ್ಟಬ್ಅನ್ನು ವಿನ್ಯಾಸಗೊಳಿಸಿದ ನಂತರ ಅವರು ಓಪೆನ್ ಸ್ಟಬ್ಅನ್ನು ಷಾರ್ಟ್ ಸ್ಟಬ್ ಇತ್ಯಾದಿಗಳಿಗೆ ಬದಲಾಯಿಸಬಹುದು ಅದನ್ನು ನಾವು ಇಂದು ನೋಡುತ್ತೇವೆ ಆದ್ದರಿಂದ ಇದು ಓಪೆನ್ ಸ್ಟಬ್ ಮತ್ತು ಷಾರ್ಟ್ ಸ್ಟಬ್ ಎಂದು ನೀವು ನೋಡುತ್ತೀರಿ ಓಪೆನ್ ಸ್ಟಬ್ ಎಂದರೆ ಅಂತಿಮವಾಗಿ 1 ತುದಿಯಲ್ಲಿರುವ ಸ್ಟಬ್ ಇದು ಪ್ರಸರಣ ರೇಖೆಗೆ ಷಂಟ್ ಅಥವಾ ಸರಣಿ ಶೈಲಿಯಲ್ಲಿ ಸಂಪರ್ಕ ಹೊಂದಿದೆ ಇನ್ನೊಂದು ತುದಿಯನ್ನು ಮುಕ್ತವಾಗಿ ಬಿಡಲಾಗಿದೆ ಆದರೆ ಷಾರ್ಟ್ ಸ್ಟಬ್ನಲ್ಲಿ ಪ್ರಸರಣ ರೇಖೆಗೆ ಸಂಪರ್ಕ ಹೊಂದಿಲ್ಲದ ತುದಿಯನ್ನು ಷಾರ್ಟ್ ಮಾಡಲಾಗಿದೆ ಅದನ್ನು ಷಾರ್ಟ್ ಸ್ಟಬ್ ಎಂದು ಕರೆಯಲಾಗುತ್ತದೆ ಈಗ ಇದು ಸಿಂಗಲ್ ಸ್ಟಬ್ ಮ್ಯಾಚಿಂಗ್ ನೆಟ್ವರ್ಕ್ ಆಗಿದೆ ಸಿಂಗಲ್ ಸ್ಟಬ್ ಮ್ಯಾಚಿಂಗ್ ಲೋಡ್ಅನ್ನು ಹೊಂದಿರುವುದನ್ನು ನೀವು ನೋಡಬಹುದು ನಂತರ ನೀವು ಡಿ ಉದ್ದದ ಪ್ರಸರಣ ರೇಖೆಯ ಭಾಗವನ್ನು ಹೊಂದಿರುತ್ತೀರಿ ಮತ್ತು ನಂತರ ಇಲ್ಲಿ ಡಿ ಯ ನಂತರ ನೀವು ಷಂಟ್ ಅಥವಾ ಸರಣಿ ಸ್ಟಬ್ಅನ್ನು ಹೊಂದಬಹುದು ಆ ಸ್ಟಬ್ ಓಪೆನ್ ಅಥವಾ ಷಾರ್ಟ್ ಆಗಿರಬಹುದು ಆ ಸ್ಟಬ್ನ ಉದ್ದವು ಎಲ್ ಆಗಿದೆ ಆದ್ದರಿಂದ ನೀವು ಪ್ರಸರಣ ರೇಖೆಯನ್ನು ಹೊಂದಿರುವಿರಿ ಎಂದು ಪರಿಗಣಿಸಿದರೆ ಷಂಟ್ ಸ್ಟಬ್ನಲ್ಲಿ ಲೋಡ್ವು ಸಾಮಾನ್ಯವಾಗಿ ನಾವು ವಿಶ್ಲೇಷಣೆಯನ್ನು ಅಡ್ಮಿಟೆಂಸ್ ಸಮತಲದಲ್ಲಿ ಸಾಗಿಸುತ್ತೇವೆ ಏಕೆಂದರೆ ಲೋಡ್ ಪ್ರತಿರೋಧವು ಪ್ರಸರಣ ರೇಖೆಗೆ ಬಂದ ನಂತರ ನೀವು ಹೊಸ ಅಡ್ಮಿಟೆಂಸ್ಗೆ ಬರುತ್ತೀರಿ ನಾವು ಅದನ್ನು ವೈ ಎಂದು ಕರೆಯುತ್ತೇವೆ ತದನಂತರ ನೀವು ಅದಕ್ಕೆ ಷಂಟ್ ಅಡ್ಮಿಟೆಂಸ್ಅನ್ನು ಸೇರಿಸುತ್ತೀರಿ ಮತ್ತು ಅಂತಿಮವಾಗಿ ನೀವು ಎಡ ತುದಿಯಿಂದ ಸ್ಟಬ್ಅನ್ನು ದಾಟಿದ ನಂತರ ನೀವು ನೋಡಬಹುದು ಅದು ವಿಶಿಷ್ಟವಾದ ಅಡ್ಮಿಟೆಂಸ್ ತರಹ ಕಾಣಬೇಕು ಆದ್ದರಿಂದ ಅದು ಹೊಂದಿಕೆಯಾಗುತ್ತದೆ ಸಿಂಗಲ್ ಸ್ಟಬ್ ಮ್ಯಾಚಿಂಗ್ ನೆಟ್ವರ್ಕ್ ಈ ರೀತಿ ಕಾಣುತ್ತದೆ ಸ್ಟಬ್ ಮತ್ತು ಪ್ರಸರಣ ರೇಖೆ ಸಂಪರ್ಕಗೊಂಡ ನಂತರ ಅನ್ನು ಗೆ ಹೊಂದಿಸಲಾಗುತ್ತದೆ ಆದರೆ ಸರಣಿ ಸ್ಟಬ್ನ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಪ್ರತಿರೋಧ ಸಮತಲದಲ್ಲಿ ವಿಶ್ಲೇಷಣೆಯನ್ನು ಮಾಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಲೋಡ್ಅನ್ನು ಎಂದು ಪರಿಗಣಿಸಲಾಗುತ್ತದೆ ಮತ್ತು ನಂತರ ಪ್ರಸರಣ ರೇಖೆಯಲ್ಲಿ ಡಿ ದೂರವನ್ನು ದಾಟಿದ ನಂತರ ಅದು ಹೊಸ ಪ್ರತಿರೋಧ ಜೆಡ್ ಆಗುತ್ತದೆ ಮತ್ತು ನಂತರ ಸರಣಿ ಸ್ಟಬ್ನೊಂದಿಗೆ ನೀವು ಆ ಜೆಡ್ ಅನ್ನು ಗೆ ಬದಲಾಯಿಸುತ್ತೀರಿ ಆದ್ದರಿಂದ ಎಡ ಅಥವಾ ಮೂಲ ಭಾಗದಲ್ಲಿ ಪ್ರಸರಣ ರೇಖೆಯಿಂದ ನೀವು ವಿಷಯವನ್ನು ನೋಡುತ್ತೀರಿ ಈಗ ಇಲ್ಲಿ ಈ ಎರಡೂ ಸಂದರ್ಭಗಳಲ್ಲಿ ಸಿಂಗಲ್ ಸ್ಟಬ್ ಮ್ಯಾಚಿಂಗ್ ನೆಟ್ವರ್ಕ್ಅನ್ನು ನೋಡುತ್ತೀರಿ ಆದ್ದರಿಂದ ಇಲ್ಲಿ ನೀವು ಒಂದೇ ಸ್ಟಬ್ ಅನ್ನು ಹೊಂದಿದ್ದೀರಿ ಮತ್ತು ಆ ಸ್ಟಬ್ನ ಸ್ಥಳವು 2 ವಿನ್ಯಾಸಗೊಳಿಸಲಾದ ನಿಯತಾಂಕಗಳಾಗಿವೆ ಆದ್ದರಿಂದ ಡಿ ಎಂದರೆ ನೀವು ಸ್ಟಬ್ಅನ್ನು ಎಲ್ಲಿ ಇರಿಸುತ್ತಿದ್ದೀರಿ ಅದು ಲೋಡ್ನಿಂದ ಎಷ್ಟು ದೂರದಲ್ಲಿದೆ ಅದನ್ನು ಡಿ ಎಂದು ಕರೆಯಲಾಗುತ್ತದೆ ಮತ್ತು ನಂತರ ಸ್ಟಬ್ನ ಲಿಂಕ್ಅನ್ನು ಎಲ್ ಎಂದು ಕರೆಯಲಾಗುತ್ತದೆ ಇವುಗಳು ನೀವು ವಿನ್ಯಾಸಗೊಳಿಸಬೇಕಾದ 2 ವಿಷಯಗಳು ಮತ್ತು ಸ್ಟಬ್ಗಳ ವಿಶಿಷ್ಟ ಪ್ರತಿರೋಧ ಸ್ಟಬ್ ಎನ್ನುವುದು ಪ್ರಸರಣ ರೇಖೆಯ ಸಹಾಯಕ ಭಾಗವಾಗಿದ್ದು ಅದು ವಿಶಿಷ್ಟ ಪ್ರತಿರೋಧ ಮತ್ತು ಮುಖ್ಯ ಸಾಲಿನ ವಿಶಿಷ್ಟ ಪ್ರತಿರೋಧವಾಗಿದೆ ಅವುಗಳನ್ನು ಸಾಮಾನ್ಯವಾಗಿ ಒಂದೇ ರೀತಿ ತೆಗೆದುಕೊಳ್ಳಲಾಗುತ್ತದೆ ಏಕೆಂದರೆ ಸಾಮಾನ್ಯವಾಗಿ ನೀವು ಏಕಾಕ್ಷ ರೇಖೆ ಅಥವಾ ತರಂಗ ಮಾರ್ಗದರ್ಶಿಗಳನ್ನು ಹೊಂದಿರುವಾಗ ಒಂದು ನಿರ್ದಿಷ್ಟ ರೀತಿಯ ಮಾರ್ಗದರ್ಶಿಯ ಅಂಶವೂ ಲಭ್ಯವಿದೆ ಆದ್ದರಿಂದ ವಿಶಿಷ್ಟ ಪ್ರತಿರೋಧವು ಸಾಮಾನ್ಯವಾಗಿ ಅಲ್ಲಿ ಬದಲಾಗುವುದಿಲ್ಲ ಸ್ಟಬ್ ಹೊಂದಾಣಿಕೆ ಸಿಂಗಲ್ ಸ್ಟಬ್ ಹೊಂದಾಣಿಕೆಯ ಅವಲೋಕನವಿದು ಈಗ ನೀವು ಷಂಟ್ ಪ್ರಕಾರವನ್ನು ಹೊಂದಿದ್ದರೆ ಆದ್ದರಿಂದ ಮೊದಲು ನೀವು ಪ್ರತಿರೋಧ ಅಥವಾ ಅಡ್ಮಿಟೆಂಸ್ಅನ್ನು ಯೋಜಿಸಬೇಕಾಗುತ್ತದೆ ಷಂಟ್ನ ಸಂದರ್ಭದಲ್ಲಿ ಅದು ಅಡ್ಮಿಟೆಂಸ್ ಆಗಿದೆ ನಂತರ ನೀವು ಪ್ರಸರಣ ರೇಖೆಯಲ್ಲಿ ಚಲಿಸುತ್ತಿದ್ದೀರಿ ಆದ್ದರಿಂದ ಉತ್ತಮವೆಂದರೆ ವಿಎಸ್ಡಬ್ಲ್ಯೂಆರ್ ವೃತ್ತವನ್ನು ಯೋಜಿಸಿ ನಾವು ಲೋಡ್ಅನ್ನು ಯೋಜಿಸಬಹುದಾದರೆ ನಾವು ಕೇಂದ್ರದೊಂದಿಗೆ ಸಂಪರ್ಕಿಸುವ ಮೂಲಕ ವಿಎಸ್ಡಬ್ಲ್ಯೂಆರ್ ವಲಯವನ್ನು ಎಳೆಯಬಹುದು ನಿಜವಾಗಿ ಪ್ರಸರಣ ರೇಖೆಯಲ್ಲಿ ಚಲಿಸುವುದು ಎಂದರೆ ನೀವು ಆ ವಿಎಸ್ಡಬ್ಲ್ಯೂಆರ್ ವಲಯದಲ್ಲಿ ಚಲಿಸುತ್ತಿದ್ದೀರಿ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ನಂತರ ಅನುಗುಣವಾದ ಅಡ್ಮಿಟೆಂಸ್ಅನ್ನು ಕಂಡುಹಿಡಿಯಿರಿ ಮತ್ತು ಉಳಿದ ಲೆಕ್ಕಾಚಾರಕ್ಕೆ ಚಾರ್ಟ್ಅನ್ನು ಅಡ್ಮಿಟೆಂಸ್ ಚಾರ್ಟ್ ಎಂದು ಊಹಿಸಿರಿ ನಾನು ಹೇಳಿದಂತೆ ಇದು ಷಂಟ್ ಡ್ರಾಯಿಂಗ್ ಷಂಟ್ ವಿನ್ಯಾಸವಾಗಿದೆ ನಂತರ ವಿಎಸ್ಡಬ್ಲ್ಯೂಆರ್ ವೃತ್ತ ಮತ್ತು ವೃತ್ತದ ನಡುವಿನ ಛೇದಕ ಬಿಂದುಗಳನ್ನು ಕಂಡುಹಿಡಿಯಿರಿ ಸಾಮಾನ್ಯ ಅಡ್ಮಿಟೆಂಸ್ನಿಂದ ಜನರೇಟರ್ ಕಡೆಗಿನ ಛೇದಕ ಬಿಂದುಗಳ ಕನಿಷ್ಠ ಅಂತರವು ಲೋಡ್ನಿಂದ ಟೂನಿಂಗ್ ಬಿಂದುವಿನ ಅಂತರವನ್ನು ನೀಡುತ್ತದೆ ಇದರರ್ಥ ಇದು ನಮ್ಮ ಸ್ಮಿತ್ ಚಾರ್ಟ್ ಎಂದು ನಾವು ಅರ್ಥೈಸಿಕೊಳ್ಳುತ್ತೇವೆ ಈಗ ಸ್ಮಿತ್ ಚಾರ್ಟ್ನಲ್ಲಿ ನಾನು ಇರಿಸಿದ್ದೇನೆ ಎಂದು ಭಾವಿಸೋಣ ಇಲ್ಲಿಯವರೆಗೆ ನಿಮಗೆ ಪರಿಚಿತವಾಗಿದೆ ಇದು ನನ್ನ ಲೋಡ್ ಎಂದು ಭಾವಿಸೋಣ ಈಗ ನಾನು ಯಾವಾಗಲೂ ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವೃತ್ತವನ್ನು ಎಳೆಯಬಹುದು ಮತ್ತು ನಂತರ ಸ್ಮಿತ್ ಚಾರ್ಟ್ ಪರಿಧಿಯಿಂದ ಜನರೇಟರ್ ಕಡೆಗೆ ಜನರೇಟರ್ ಕಡೆಗೆ ಇದು ಎಂದು ನಾನು ಕಂಡುಕೊಳ್ಳಬಹುದು ಆದ್ದರಿಂದ ನಾನು ಮುಂದುವರೆಯುತ್ತೇನೆ ಮತ್ತು ಇದಕ್ಕೆ ಬರಲು ಪ್ರಯತ್ನಿಸುತ್ತೇನೆ ಇದು ಸ್ಥಿರ ಕಂಡಕ್ಟನ್ಸ್ ವಲಯವಾಗಿದೆ ಸ್ಮಿತ್ ಚಾರ್ಟ್ನಲ್ಲಿ ಹೇಳೋಣ ಆದ್ದರಿಂದ ಅಲ್ಲಿ ನಾನು ಬರಬಹುದು ಆದ್ದರಿಂದ ಇಲ್ಲಿ ನಾನು ಈ ಹಂತಕ್ಕೆ ಬರಬಹುದು ಅಥವಾ ನಾನು ಮುಂದುವರೆಯಬಹುದು ಮತ್ತು ಈ ಹಂತಕ್ಕೆ ಬರಬಹುದು ಆದ್ದರಿಂದ ಇವು 2 ಪರಿಹಾರಗಳು 1 ಸಂದರ್ಭದಲ್ಲಿ ನಾನು ಈ ರೀತಿ ಬರುತ್ತೇನೆ ಕ್ಷಮಿಸಿ 1 ಸಂದರ್ಭದಲ್ಲಿ ಈ ರೀತಿಯಾಗಿ ಇನ್ನೊಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಬರುತ್ತೇನೆ ಈಗ ಇದು ಡಿಸೈನರ್ಗೆ ಬಿಟ್ಟದ್ದು ಏಕೆಂದರೆ ಈ 2 ಪರಿಹಾರಗಳ ಆವರ್ತನ ಪ್ರತಿಕ್ರಿಯೆಯು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಆವರ್ತನ ಪ್ರತಿಕ್ರಿಯೆಯಿಂದ ನೀವು ಯಾವ 1ಅನ್ನು ತೆಗೆದುಕೊಳ್ಳುತ್ತೀರಿ ಎಂಬುವುದನ್ನು ನೀವು ನಿರ್ಧರಿಸಬಹುದು ಕೆಲವೊಮ್ಮೆ ನಿರ್ಮಾಣ ತೊಂದರೆ ಇತ್ಯಾದಿಗಳು ನಿಮಗೆ ಹೇಳಬಹುದು ಈಗ ಇಲ್ಲಿಗೆ ಬಂದ ನಂತರ ಏನಾಗುತ್ತದೆ ಅಂದರೆ ಈ ಭಾಗವನ್ನು ಪ್ರಸರಣ ರೇಖೆಯ ಡಿ ಭಾಗದಿಂದ ನೀಡಲಾಗುತ್ತದೆ ಆ ಪ್ರಸರಣ ರೇಖೆಯ ಲೋಡ್ ಮತ್ತು ಸ್ಟಬ್ ನಡುವಿನ ಭಾಗವು ಇದನ್ನು ಬದಲಾಯಿಸುತ್ತದೆ ಆದ್ದರಿಂದ ಪ್ರಸರಣ ರೇಖೆಯಲ್ಲಿನ ಬದಲಾವಣೆ ನೀವು ಇಲ್ಲಿಂದ ಎಷ್ಟು ಪ್ರಸರಣ ರೇಖೆಯ ಲಿಂಕ್ಅನ್ನು ಓದುತ್ತೀರಿ ಏಕೆಂದರೆ ಈ 1 ಚಾರ್ಟ್ಅನ್ನು ಲಾಂಬ್ಡಾ ಸ್ಕೇಲ್ನಲ್ಲಿ ಹೊಂದಿದೆ ಈ 1 ಕೂಡ ಚಾರ್ಟ್ಅನ್ನು ಲಾಂಬ್ಡಾ ಸ್ಕೇಲ್ನಲ್ಲಿ ಹೊಂದಿದೆ ಆದ್ದರಿಂದ ಅದರಿಂದ ನೀವು ಪ್ರಯಾಣಿಸಿದ ದೂರ ಎಷ್ಟು ಎಂಬುವುದನ್ನು ಕಂಡುಹಿಡಿಯಬಹುದು ಮತ್ತು ಅದರಿಂದ ನೀವು ಡಿಯು ಎಷ್ಟು ಲಾಂಬ್ಡಾ ಎಂದು ಕಂಡುಹಿಡಿಯಬಹುದು ಈಗ ಇದರ ನಂತರ ನಿಮಗೆ ತಿಳಿದಿದೆ ಇಲ್ಲಿಗೆ ಬಂದ ನಂತರ ಅದನ್ನು ಹೊಂದಾಣಿಕೆ ಮಾಡಲು ನೀವು ಚಾರ್ಟ್ನ ಮಧ್ಯಭಾಗಕ್ಕೆ ಬರಬೇಕಾಗುತ್ತದೆ ಅದನ್ನು ಸಂವೇದನೆಯಿಂದ ಮಾಡಲಾಗುತ್ತದೆ ಆದ್ದರಿಂದ ಇಲ್ಲಿಂದ ನೀವು ಈ ಹಂತವು ಅದರ ಮೌಲ್ಯ ಏನು ಸ್ಪಷ್ಟವಾಗಿ ಅದು ಸಂವೇದನೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಇಲ್ಲಿ ನೋಡಿದ ಅಡ್ಮಿಟೆಂಸ್ವು ಮೌಲ್ಯವಾಗಿರುತ್ತದೆ ಆದ್ದರಿಂದ ಷಂಟ್ ಸಂವೇದನೆಯು ಅದರ ಋಣಾತ್ಮಕವಾಗಿರುವಂತೆ ನೀವು ಆರಿಸಿಕೊಳ್ಳುತ್ತೀರಿ ಅಂದರೆ ಮೈನಸ್ ಮತ್ತು ಆದ್ದರಿಂದ ಸಂವೇದನೆಯು ಇರುವ ಸ್ಟಬ್ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ಆದ್ದರಿಂದ ಈಗ ನೀವು ಅದನ್ನು ಮಾಡಬಹುದು ನೀವು ಅದನ್ನು ಹೇಗೆ ಮಾಡಬಹುದು ಎಂದರೆ ನಿಮ್ಮ ಬಳಿ ಒಂದು ಷಾರ್ಟ್ ಸ್ಟಬ್ ಇದೆ ಎಂದು ಹೇಳೋಣ ಆದ್ದರಿಂದ ಷಾರ್ಟ್ ಎಂದರೇನು ಅಡ್ಮಿಟೆಂಸ್ 1 ರಲ್ಲಿ ಪ್ರತಿರೋಧ ಸ್ಮಿತ್ ಚಾರ್ಟ್ ನಲ್ಲಿ ಇದು ನಿಮ್ಮ ಷಾರ್ಟ್ ಸರ್ಕ್ಯೂಟ್ ಆಗಿದೆ ಅಡ್ಮಿಟೆಂಸ್ 1 ರಲ್ಲಿ ಇದು ನಿಮ್ಮ ವೈ ಅದು ಗೆ ಸಮಾನಾಗಿರುತ್ತದೆ ಮತ್ತು ಅದು ಅನಂತಕ್ಕೆ ಸಮಾನವಾಗಿರುತ್ತದೆ ಇದು ನಿಮ್ಮ ಷಾರ್ಟ್ ಸರ್ಕ್ಯೂಟ್ ಆಗಿದೆ ಇಲ್ಲಿಂದ ಈಗ ನಿಮ್ಮ ಎಲ್ಲಿದೆ ಎಂದು ಕಂಡುಹಿಡಿಯಿರಿ ಆದ್ದರಿಂದ ಈ ಉದ್ದವು ಇಷ್ಟಾಗಿದೆ ಮತ್ತೆ ಪರಿಧಿಯಿಂದ ಓದುವುದರಿಂದ ನೀವು ಸ್ಟಬ್ನ ಉದ್ದ ಎಷ್ಟು ಎಂದು ಕಂಡುಹಿಡಿಯಬಹುದು ಆದ್ದರಿಂದ ಆ ಎಲ್ಲಾ ಹಂತಗಳನ್ನು ಇಲ್ಲಿ ನೀಡಲಾಗಿದೆ ನಾವು ಸ್ಮಿತ್ ಚಾರ್ಟ್ನಿಂದ ಏನನ್ನು ಕಲಿತಿದ್ದೇವೆಯೋ ಅದರಿಂದ ನೀವು ಈ ಹಂತವನ್ನು ಅನುಸರಿಸಬಹುದು ಆದ್ದರಿಂದ ಇಲ್ಲಿ ನೀವು ಈ ಸಂಪೂರ್ಣ ವಿಷಯವನ್ನು ನೋಡಬಹುದು ಮೊದಲ ಹಂತವು ಬಿಂದುವನ್ನು ಪತ್ತೆ ಮಾಡಿ ವಿಎಸ್ಡಬ್ಲ್ಯೂಆರ್ ವೃತ್ತವನ್ನು ಎಳೆಯಿರಿ ವಿಎಸ್ಡಬ್ಲ್ಯೂಆರ್ ವೃತ್ತವು ವೃತ್ತವನ್ನು ಕತ್ತರಿಸುವ 2 ಬಿಂದುಗಳನ್ನು ಪತ್ತೆ ಮಾಡಿ ಪ್ರತಿಯೊಂದೂ ಡಿಯ ಪರಿಹಾರವನ್ನು ನೀಡುತ್ತದೆ ಯಾವುದಾದರೂ ಒಂದನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಿ ನಂತರ ಆವರ್ತನ ಪ್ರತಿಕ್ರಿಯೆಯಿಂದ ನೀವು ಕಂಡುಹಿಡಿಯಬಹುದು ನಂತರ ನ ಈ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಆದ್ದರಿಂದ ಮತ್ತು ಇವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಮ್ಮಲ್ಲಿರುವ ಸ್ಟಬ್ ಸಂವೇದನೆಯು ಅಥವಾ ಮೈನಸ್ ಸಣ್ಣ ಸ್ಟಬ್ಗಾಗಿ ಷಾರ್ಟ್ ಸರ್ಕ್ಯೂಟ್ನಿಂದ ಪ್ರಾರಂಭಿಸಿ ಮತ್ತು ಇತ್ಯಾದಿಗಳನ್ನು ತಲುಪಲು ಹೊರಗಿನ ಪರಿಧಿಯ ಉದ್ದಕ್ಕೂ ಜನರೇಟರ್ ಕಡೆಗೆ ಚಲಿಸಿರಿ ಆದ್ದರಿಂದ ದಯವಿಟ್ಟು ನೋಡಿಕೊಳ್ಳಿ ಅದರ ಆಧಾರದ ಮೇಲೆ ನಾವು ಸ್ಮಿತ್ ಚಾರ್ಟ್ನಲ್ಲಿ ಚರ್ಚಿಸಿದ್ದನ್ನು ನೀವು ಅರ್ಥಮಾಡಿಕೊಳ್ಳುವಿರಿ ಇದು ಸರಣಿ ಸ್ಟಬ್ಗಾಗಿ ಇಲ್ಲಿ ನೀವು ಅಡ್ಮಿಟೆಂಸ್ ಸಮತಲಕ್ಕೆ ಹೋಗಬೇಕಾಗಿಲ್ಲ ಇಲ್ಲಿ ಮೊದಲು ನಿಮ್ಮ ಲೋಡ್ ಪ್ರತಿರೋಧವನ್ನು ಪತ್ತೆ ಹಚ್ಚಿ ನಂತರ ನೀವು ಆ ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವೃತ್ತವನ್ನು ಎಳೆಯಿರಿ ನೀವು ನೋಡಿದಂತೆ ಅವು ಸ್ಮಿತ್ ಚಾರ್ಟ್ನಲ್ಲಿವೆ ಇಲ್ಲಿ ಅನ್ನು ಪತ್ತೆ ಮಾಡಿದ ನಂತರ ನೀವು ವಿಎಸ್ಡಬ್ಲ್ಯೂಆರ್ ವಲಯವನ್ನು ಎಳೆದಿದ್ದೀರಿ ಈ ವಿಎಸ್ಡಬ್ಲ್ಯೂಆರ್ ವಲಯವು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುತ್ತದೆ 1 ಬಿಂದು ಇದು ಇನ್ನೊಂದು ಬಿಂದು ಇದು ಅಂದರೆ ನಿಮ್ಮ ಲೋಡ್ನಿಂದ ಜನರೇಟರ್ ಕಡೆಗೆ ಅಂದರೆ ನೀವು ಇಲ್ಲಿಗೆ ಬರಬಹುದು ಅಥವಾ ನೀವು ಇಲ್ಲಿಗೆ ಬರಬಹುದು ಆದ್ದರಿಂದ ಈ ಉದ್ದಕ್ಕೆ 2 ಪರಿಹಾರಗಳಿವೆ ಏಕೆಂದರೆ ಈ ಎಲ್ಲವೂ ಎಂದರೆ ಈ ಉದ್ದ ಅನ್ನು ನೀವು ಚಲಾಯಿಸುತ್ತಿದ್ದೀರಿ ಇಲ್ಲಿಯವರೆಗೆ ನೀವು ಬಂದರೆ ಹೊರಗಿನ ಪರಿಧಿಯಿಂದ ನೀವು ಎಷ್ಟು ಬಂದಿದ್ದೀರಿ ಎಂದು ಕಂಡುಕೊಳ್ಳುತ್ತೀರಿ ಅದು ನಿಮ್ಮ ಡಿ ಆಗಿರುತ್ತದೆ ಈಗ ನೀವು ಇಲ್ಲಿದ್ದೀರಿ ಅಥವಾ ಇಲ್ಲಿ ನೀವು ಯಾವುದೇ ಪರಿಹಾರವನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ನೀವು ಈ ಪರಿಹಾರವನ್ನು ಇಲ್ಲಿ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸೋಣ ಈಗ ನಿಮ್ಮ ಪ್ರತಿಕ್ರಿಯಾತ್ಮಕ ಮೌಲ್ಯ ಏನು ಎಂದು ನೀವು ಕಂಡುಕೊಳ್ಳುತ್ತೀರಿ ಆ ಪ್ರತಿಕ್ರಿಯಾತ್ಮಕ ಮೌಲ್ಯವನ್ನು ನೀವು ಸ್ಕೇಲ್ನಲ್ಲಿ ಓದಬಹುದು ಇದು ಸ್ಪಷ್ಟವಾಗಿದೆ ಇಲ್ಲಿ ಪ್ರತಿಕ್ರಿಯಾತ್ಮಕತೆಯು ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಮೈನಸ್ ಕೆಲವು ಮೌಲ್ಯ ಇದರರ್ಥ ಈ ಸಂವೇದನೆಯ ಸ್ಟಬ್ ಅದರ ಪ್ರತಿಕ್ರಿಯಾತ್ಮಕತೆಯನ್ನು ನಾನು ಧನಾತ್ಮಕ ಮೌಲ್ಯವಾಗಿ ತೆಗೆದುಕೊಳ್ಳುತ್ತೇನೆ ನಾನು ಇಲ್ಲಿ ಪಡೆದ ಯಾವುದೇ ಪ್ರತಿಕ್ರಿಯಾತ್ಮಕತೆಯ ಋಣಾತ್ಮಕವನ್ನು ನಾನು ಇಲ್ಲಿ ತೆಗೆದುಕೊಳ್ಳುತ್ತೇನೆ ಮತ್ತು ಅದು ಓಪೆನ್ ಸ್ಟಬ್ ಆಗಿದ್ದರೆ ಓಪೆನ್ ಎಂದರೆ ಬಲ ತುದಿಯ ಭಾಗವಾಗಿದೆ ಆದ್ದರಿಂದ ಈ ಬಲ ತುದಿಯಿಂದ ನಾನು ಈಗ ಹೊರಗಿನ ಪರಿಧಿಯಲ್ಲಿ ಇರುತ್ತೇನೆ ನಾನು ಬಯಸಿದ ಸಂವೇದನಾಶೀಲ ಹಂತದಲ್ಲಿ ಚಲಿಸಬೇಕಾಗುತ್ತದೆ ಇವೆಲ್ಲವನ್ನೂ ನಾವು ಉದಾಹರಣೆಗಳಲ್ಲಿ ನೋಡುತ್ತೇವೆ ಏಕೆಂದರೆ ಉದಾಹರಣೆಗಳಿಲ್ಲದೆ ಅದು ಕಷ್ಟವಾಗಿದೆ ಆದರೆ ಹಂತಗಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ನೀವು ಹಂತಗಳನ್ನು ಗಮನಿಸಿ ಮತ್ತು ಸ್ಮಿತ್ ಚಾರ್ಟ್ ನಿಮಗೆ ಈ ಉದ್ದ ಏನು ಎಂದು ತಿಳಿದಿದೆ ಆದ್ದರಿಂದ ನೀವು ಇದನ್ನು ಸ್ಮಿತ್ ಚಾರ್ಟ್ನಿಂದ ಕಂಡುಹಿಡಿಯಬಹುದು ಇದು ಸಿಂಗಲ್ ಸ್ಟಬ್ ಹೊಂದಾಣಿಕೆಯ ಬಗ್ಗೆ ಆಗಿದೆ ಈಗ ಸಿಂಗಲ್ ಸ್ಟಬ್ ಹೊಂದಾಣಿಕೆಯ ಈ ಆವರ್ತನ ಪ್ರತಿಕ್ರಿಯೆ ನೀವು ನೋಡಬಹುದು ಇದು ಅದೇ ವಿನ್ಯಾಸವನ್ನು ಹೊಂದಿದೆ ನಾವು ಡಿ 0 26 ಎಂದು ಕೆಲವು ಮೌಲ್ಯಗಳನ್ನು ತೆಗೆದುಕೊಂಡಿದ್ದೇವೆ ಎಂದು ಹೇಳೋಣ ಡಿ ಎಂದರೆ ಲೋಡ್ನಿಂದ ಸ್ಟಬ್ನ ಸ್ಥಾನವಾಗಿದೆ ಆದ್ದರಿಂದ ಒಂದು ಲೋಡ್ ಎಂದರೆ ಪ್ರತಿರೋಧಕ ಭಾಗವು 60 ಓಮ್ ಮತ್ತು ಇನ್ನೊಂದು ಕೆಲವು ಕೆಪಾಸಿಟನ್ಸ್ ಇದೆ ಎಂದು ಹೇಳೋಣ ಆದ್ದರಿಂದ ಲೋಡ್ 15 82 ಜೊತೆಗೆ ಏನಾದರೂ ಆಗಿದೆ ಈಗ ಅದನ್ನು ಇಲ್ಲಿ ಪರಿವರ್ತಿಸಿದಾಗ ಇದನ್ನು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅನ್ನು ನೀಡಲಾಗಿದೆ ಈಗ ಸ್ಟಬ್ ಭಾಗವಾಗಿದೆ ಷಾರ್ಟ್ ಮಾಡಿದ ಪ್ರಸರಣ ರೇಖೆಯ ಪ್ರತಿರೋಧವು ಎಂದು ನಿಮಗೆ ತಿಳಿದಿದೆ ಈಗ ವು ನಿಸ್ಸಂಶಯವಾಗಿ ಈ ಎಲ್ ಆಗಿದೆ ಆದ್ದರಿಂದ ವಿನ್ಯಾಸವನ್ನು ನಿರ್ದಿಷ್ಟ ಆವರ್ತನದಲ್ಲಿ ನಡೆಸಲಾಗಿದೆ ಎಂದು ಹೇಳೋಣ ಆದ್ದರಿಂದ ನಾವು ನಿರ್ದಿಷ್ಟ ಅನ್ನು ಹೊಂದಿದ್ದೇವೆ ಅದನ್ನು ನಾವು ಎಂದು ಕರೆಯುತ್ತೇವೆ ಆದ್ದರಿಂದ 2 ಗಿಗಾ ಎಂದು ಹೇಳೋಣ ಈ ಸಂದರ್ಭದಲ್ಲಿ ವಿನ್ಯಾಸವನ್ನು 2 ಗಿಗಾ ಹರ್ಟ್ಜ್ನಲ್ಲಿ ಮಾಡಲಾಗಿದೆ ಎಂದು ನಾವು ನಿರ್ದಿಷ್ಟಪಡಿಸಿದರೆ 2 ಗಿಗಾ ಹರ್ಟ್ಜ್ ಎಂದರೆ ಲಾಂಬ್ಡಾವು 15 ಸೆಂಟಿಮೀಟರ್ ಆಗಿರುತ್ತದೆ ಆದ್ದರಿಂದ ನಮ್ಮ ಎಲ್ಲಾ 15 ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಡಿಯು 0 26 ಲಾಂಬ್ಡಾಕ್ಕೆ ಸಮಾನ ಎಂದು ನಾವು ಹೇಳುತ್ತಿರುವಾಗ ನಮ್ಮ ಉದ್ದವು ವಾಸ್ತವವಾಗಿ 0 26 ಇಂಟು 15 ಸೆಂಟಿಮೀಟರ್ ಆಗಿರುತ್ತದೆ ಆದರೆ ಇತರ ಆವರ್ತನಗಳಲ್ಲಿ ಅದು 0 26 ಲಾಂಬ್ಡಾ ಅಲ್ಲ ಅದು ಬೇರೆ ವಿಷಯವಾಗಿದೆ ಆದ್ದರಿಂದ ಇತರ ಆವರ್ತನ ಸಂಕೇತದಲ್ಲಿ ನಾವು ಈ ಪ್ರತಿರೋಧ ಜಾಲಕ್ಕೆ ನೀಡಿದರೆ ಕೆಲವು ಪ್ರತಿಫಲನಗಳು ಪ್ರತಿಫಲನ ಗುಣಾಂಕಗಳು ಇರುತ್ತವೆ ಅವು ಸೊನ್ನೆ ಅಲ್ಲ ಅವು ಸೊನ್ನೆ ಅಲ್ಲದ ಮೌಲ್ಯವಾಗಿರುತ್ತವೆ ಆದ್ದರಿಂದ ನಾವು ಕಂಡುಹಿಡಿಯಬಹುದು ಈ ಅನ್ನು ನಾವು ಗೆ ಅನುಗುಣವಾಗಿಯೇ ವ್ಯಕ್ತಪಡಿಸುತ್ತೇವೆ ಎಂಬುವುದು ಪ್ರಸರಣ ರೇಖೆಯ ವಿದ್ಯುತ್ ಉದ್ದವಾಗಿದೆ ಆ ವು ಪ್ರಸರಣ ರೇಖೆಯ ಹಂತದ ಸ್ಥಿರ ಎಂದು ನಿಮಗೆ ತಿಳಿದಿದೆ ಅದು ಆಗಿದೆ ಆದ್ದರಿಂದ ನಾವು ಇದನ್ನು ಎಂದು ಕರೆಯುತ್ತೇವೆ ಮತ್ತು ಎಲ್ ಎಂಬುವುದು ಆ ಲಾಂಬ್ಡಾದ ಕೆಲವು ಭಾಗವಾಗಿದೆ ಆದ್ದರಿಂದ ಅನ್ನು ಎಂದು ವ್ಯಕ್ತಪಡಿಸಬಹುದು ಆದ್ದರಿಂದ ಎಫ್ ಗೆ ಸಮನಾಗಿದ್ದಾಗ ಇದರರ್ಥ ನೈಜ ಆವರ್ತನವು ವಿನ್ಯಾಸ ಆವರ್ತನವು ಒಂದೇ ಆಗಿದ್ದರೆ ವು ಸರಳವಾಗಿ 2 54 ಆಗಿರುತ್ತದೆ ಈಗ ನೀವು ನಿಮ್ಮ ಮತ್ತು ಅನ್ನು ಅದರ ಪ್ರಕಾರ ಪ್ರತಿನಿಧಿಸಬಹುದು ಈಗ ಷಂಟ್ ಸಂದರ್ಭದಲ್ಲಿ ಒಟ್ಟು ಇದಾಗಿದೆ ಈಗ ನಲ್ಲಿ ಇದು ಇದು ಆದರೆ ಇನ್ನೊಂದರಲ್ಲಿ ಕೆಲವು ಇರುತ್ತದೆ ಆದ್ದರಿಂದ ಅಲ್ಲಿ ನೀವು ರೂಪಿಸಬಹುದಾದ ಪ್ರತಿಫಲನ ಇರುತ್ತದೆ ಆದ್ದರಿಂದ ನಾವು 2 ಪರಿಹಾರಗಳಲ್ಲಿ ನೋಡಿದಂತೆ ಒಂದು ನಿರ್ದಿಷ್ಟ ಸಮಸ್ಯೆಯಲ್ಲಿ ನಾವು ಅದನ್ನು ಯೋಜಿಸಿದ್ದೇವೆ ಆದ್ದರಿಂದ ನೀವು ಯೋಜಿಸಬಹುದು ಮತ್ತು ಆ ಪರಿಹಾರ 1 ಮತ್ತು ಪರಿಹಾರ 2ಅನ್ನು ನೀವು ನೋಡುತ್ತೀರಿ ನೀವು ಇಲ್ಲಿ ಅಥವಾ ಇಲ್ಲಿಗೆ ಬರುತ್ತಿದ್ದೀರಿ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಅಂತೆಯೇ ಈ 2 ಅನ್ನು ಅವಲಂಬಿಸಿ ನಿಮ್ಮ ಸಂವೇದನೆ ಎಷ್ಟು ಮತ್ತು ಆ ಡಿ ಮತ್ತು ಸಂವೇದನೆ ಎರಡೂ ವಿಭಿನ್ನವಾಗಿವೆ ಆದ್ದರಿಂದ ನೀವು ಯೋಜಿಸಬಹುದು ಮತ್ತು ಇದರಿಂದ ನೀವು ವಿನ್ಯಾಸ ಆವರ್ತನ 2 ಗಿಗಾ ಹರ್ಟ್ಜ್ನಲ್ಲಿ ಎರಡೂ ಪರಿಹಾರಗಳಿಗೆ ಪ್ರತಿಫಲನ ಗುಣಾಂಕವು ಸೊನ್ನೆ ಎಂದು ನೋಡುತ್ತೀರಿ ಎಂದು ಭಾವಿಸೋಣ ಆದರೆ ನಾನು ಹತ್ತಿರದಲ್ಲಿದ್ದಾಗ ಕೆಲವು ಪ್ರತಿಫಲನ ಗುಣಾಂಕಗಳಿವೆ ಆದ್ದರಿಂದ ಅಲ್ಲಿ ಕೆಲವು ಮಿಸ್ ಮ್ಯಾಚ್ ಇದೆ ಅಲ್ಲಿ ಕೆಲವು ಶಕ್ತಿ ನಷ್ಟವಾಗುತ್ತದೆ ಈಗ ಅಪ್ಲಿಕೇಷನ್ಗೆ ಅನುಗುಣವಾಗಿಯೇ ನೀವು ಎಷ್ಟು ಶಕ್ತಿ ನಷ್ಟವನ್ನು ಅನುಭವಿಸಲು ಸಿದ್ಧರಿದ್ದೀರಿ ಎಂಬುವುದನ್ನು ನೋಡಬಹುದು ಆದ್ದರಿಂದ ಇದರ ಆಧಾರದ ಮೇಲೆ ನೀವು ಸಮತಲ ರೇಖೆಯನ್ನು ಎಳೆಯಬಹುದು ಎಂದು ನೀವು ನೋಡಬಹುದು ಇದು ನಿಮ್ಮ ಆವರ್ತನ ಪ್ರತಿಕ್ರಿಯೆ ಎಂದು ಭಾವಿಸೋಣ ಗ್ರಾಫ್ ಈ ರೀತಿಯಾಗಿದೆ ಈಗ ಇಲ್ಲಿ ಇದು ನಿಮ್ಮ ಪ್ರತಿಫಲನ ಗುಣಾಂಕದ ಪ್ರಮಾಣವಾಗಿದೆ ಇದು ನನ್ನ ಗರಿಷ್ಠ ಎಂದು ನಾನು ದೃಢಪಡಿಸುತ್ತೇನೆ ಆದ್ದರಿಂದ ನನ್ನ ಬಳಸಬಹುದಾದ ಬ್ಯಾಂಡ್ ವಿಡ್ತ್ ಇದಕ್ಕಾಗಿ ಪ್ರತಿರೋಧವು ಮಾನ್ಯವಾಗಿರುತ್ತದೆ ಇದರರ್ಥ ಪ್ರತಿಫಲನ ಗುಣಾಂಕವು ಇದನ್ನು ಮೀರಿಲ್ಲ ಅಂದರೆ ಶಕ್ತಿ ನಷ್ಟವೂ ಈ ನಿರ್ದಿಷ್ಟ ಮಟ್ಟಕ್ಕಿಂತ ಹೆಚ್ಚಿಲ್ಲ ಇದು ಬ್ಯಾಂಡ್ ವಿಡ್ತ್ ಆಗಿದೆ ಆದ್ದರಿಂದ ನೀವು ಇಲ್ಲಿ ನೋಡುತ್ತೀರಿ ನಿಮ್ಮ ಸ್ವೀಕಾರಾರ್ಹ ಅಥವಾ ಸಹಿಸಬಹುದಾದ ಪ್ರತಿಫಲನ ಗುಣಾಂಕವನ್ನು ನೀವು ಎಲ್ಲಿ ಹಾಕುತ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ಬ್ಯಾಂಡ್ ವಿಡ್ತ್ ವಿಭಿನ್ನವಾಗಿದೆ ಈಗ ನಿಸ್ಸಂಶಯವಾಗಿ ನಾವು ವಿಶಾಲವಾದ ಬ್ಯಾಂಡ್ ವಿಡ್ತ್ಗೆ ಆದ್ಯತೆಯನ್ನು ನೀಡುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಪಾಯಿಂಟ್ 1 ನಮ್ಮ ಗರಿಷ್ಠ ಸಹಿಸಬಹುದಾದ ಪ್ರತಿಫಲನ ಗುಣಾಂಕದ ಪ್ರಮಾಣ ಎಂದು ನಾವು ಹೇಳಿದರೆ ನಿಸ್ಸಂಶಯವಾಗಿ ನಾನು ಪರಿಹಾರ 2ಅನ್ನು ಆಯ್ಕೆ ಮಾಡುತ್ತೇನೆ ಆದರೆ ಯಾರಾದರೂ 0 5 ಅನ್ನು ನನ್ನ ಸಹಿಸಲಾಗದ ಬ್ಯಾಂಡ್ ವಿಡ್ತ್ ಎಂದು ಹೇಳಿದರೆ ಆವಾಗ ಕೂಡ ನಾನು ಪರಿಹಾರ 2 ಅನ್ನು ಆರಿಸುತ್ತೇನೆ ಏಕೆಂದರೆ ನೀವು ಅದರ ಎರಡನೇ ಭಾಗವನ್ನು ನೋಡುತ್ತೀರಿ ಅದು ತುಬಾ ಕಡಿಮೆಯಾಗುತ್ತಿದೆ ಆದ್ದರಿಂದ ಇವುಗಳ ಆಧಾರದ ಮೇಲೆ ಡಿಸೈನರ್ ಅವರು ಯಾವ ಪರಿಹಾರದಿಂದ ಎಷ್ಟು ವಿಶಾಲವಾದ ಬ್ಯಾಂಡ್ ವಿಡ್ತ್ಅನ್ನು ಪಡೆಯುತ್ತಿದ್ದಾರೆ ಎಂದು ನಿರ್ಧರಿಸಬೇಕಾಗುತ್ತದೆ ಆ ಪರಿಹಾರವನ್ನು ಅವರು ಬಯಸುತ್ತಾರೆ ಮತ್ತೊಂದು ವ್ಯತ್ಯಾಸವೆಂದರೆ ಅವನು ಪಡೆಯುತ್ತಿರುವ ಸ್ಟಬ್ಗಳ ಗಾತ್ರ ಎಷ್ಟು ಏಕೆಂದರೆ ಈ 2 ಪರಿಹಾರಗಳು ವಿಭಿನ್ನ ಸಂವಹನ ರೇಖೆಗಳ ಲಿಂಕ್ಗಳನ್ನು ಹೊಂದಿರುತ್ತದೆ ವಿಭಿನ್ನ ಉದ್ದದ ಸ್ಟಬ್ಗಳನ್ನು ಹೊಂದಿರುತ್ತದೆ ಯಾಂತ್ರಿಕ ನಿರ್ಮಾಣ ಇತ್ಯಾದಿಗಳಿಂದ ದೊಡ್ಡದಾಗುವುದು ಮತ್ತು ತುಂಬಾ ಸಣ್ಣದಾಗುವುದು ಕೂಡ ಸಮಸ್ಯೆಯಾಗಬಹುದು ಆದ್ದರಿಂದ ಆ ಸಮಯದಲ್ಲಿ ಇತರ ಮಾನದಂಡಗಳ ಆಧಾರದ ಮೇಲೆ ನೀವು ಮಾಡಬೇಕಾಗುತ್ತದೆ ಆದರೆ ನಿಮ್ಮ ಹಿಂದೆ ಈ ವೈಜ್ಞಾನಿಕ ವಿಶ್ಲೇಷಣೆ ಇದೆ ಈಗ ಸಿಂಗಲ್ ಸ್ಟಬ್ ಹೊಂದಾಣಿಕೆಯ ನ್ಯೂನತೆ ಏನು ಆದ್ದರಿಂದ ಲೋಡ್ಅನ್ನು ಬದಲಾಯಿಸಿದರೆ ಸ್ಟಬ್ಅನ್ನು ಮರುವಿನ್ಯಾಸಗೊಳಿಸಬೇಕು ವಿಶೇಷವಾಗಿ ಸ್ಟಬ್ನ ಸ್ಥಾನವನ್ನು ಮರುವಿನ್ಯಾಸಗೊಳಿಸಬೇಕು ಎಂದು ನೀವು ನೋಡುತ್ತೀರಿ ಇದರರ್ಥ ಡಿ ಬದಲಾಗುತ್ತದೆ ಏಕೆಂದರೆ ಸ್ಮಿತ್ ಚಾರ್ಟ್ನಲ್ಲಿ ನಾನು ಈ ಹಂತದ ಬದಲು ಈ ಹಂತದಲ್ಲಿದ್ದೇನೆ ಎಂದು ಭಾವಿಸಿದರೆ ನಿಸ್ಸಂಶಯವಾಗಿ ನಾನು ಇಲ್ಲಿಗೆ ಬರುವುದು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಆ ಡಿ ವಿಭಿನ್ನವಾಗಿರುತ್ತದೆ ಆದ್ದರಿಂದ ಲೋಡ್ನಿಂದ ಆ ಸ್ಟಬ್ನ ಸ್ಥಾನವು ವೇರಿಯೆಬಲ್ ಆಗಿದ್ದರೆ ಆ ಸಮಸ್ಯೆಯನ್ನು ಬದಲಾಯಿಸುವುದರಿಂದ ವಿವಿಧ ಲೋಡ್ಗಳನ್ನು ಟ್ಯೂನ್ ಮಾಡಲು ನೀವು ಒಂದೇ ಟ್ಯೂನರ್ಅನ್ನು ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಅದು ಸಿಂಗಲ್ ಸ್ಟಬ್ ಹೊಂದಾಣಿಕೆಯ ನ್ಯೂನತೆಯಾಗಿದೆ ಆದ್ದರಿಂದ ಜನರು ಡಬಲ್ ಸ್ಟಬ್ ಟೂನಿಂಗ್ನೊಂದಿಗೆ ಬರುತ್ತಾರೆ ಅಲ್ಲಿ 1 ಸ್ಟಬ್ ಅಲ್ಲ 2 ಸ್ಟಬ್ಗಳನ್ನು ಬಳಸಲಾಗಿದೆ ಆದರೆ ಡಿ ಎಂದು ಕರೆಯಲ್ಪಡುವ ಸ್ಟಬ್ಗಳ ನಡುವಿನ ಅಂತರವನ್ನು ದೃಢಪಡಿಸಲಾಗಿದೆ ಆದ್ದರಿಂದ ಸ್ಟಬ್ ಸ್ಥಾನಗಳನ್ನು ದೃಢಪಡಿಸಲಾಗಿದೆ ಲೋಡ್ಅನ್ನು ಮೊದಲಾರ್ಧಕ್ಕೆ ತಕ್ಷಣ ಸಂಪರ್ಕಿಸಲಾಗಿದೆ ನಂತರ ಡಿ ಇದೆ ಮತ್ತು ಅದನ್ನು ಎರಡನೇ ಸ್ಟಬ್ಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ವಿನ್ಯಾಸ ಏನು ವಿನ್ಯಾಸವು ಈ ಸ್ಟಬ್ಗಳ ಉದ್ದ ಎಷ್ಟು ಎಂಬುವುದಾಗಿದೆ ಆದ್ದರಿಂದ ಇಲ್ಲಿಂದ ನೀವು ಹೊಂದಿಕೆಯಾದ ವಿನ್ಯಾಸವನ್ನು ನೋಡುತ್ತೀರಿ ಈಗ ಇಲ್ಲಿ ನಾವು ಷಂಟ್ ಸ್ಟಬ್ಗಳನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ನೀವು ನೋಡಬಹುದು ನಾವು ಲೋಡ್ಅನ್ನು ಬದಲಿಗೆ ನಿಂದ ಪ್ರತಿನಿಧಿಸಬಹುದಾಗಿದೆ ನಿಂದ ಈ ವಿಷಯಗಳನ್ನು ಸೇರಿಸಿದ ನಂತರ ನಾವು ಇದನ್ನು ಪಡೆಯುತ್ತೇವೆ ಅಡ್ಮಿಟೆಂಸ್ ಆಗಿದೆ ನಂತರ ನಾನು ಪ್ರಸರಣ ಮಾರ್ಗದಲ್ಲಿ ದೂರ ಡಿ ಮೂಲಕ ಚಲಿಸಬೇಕಾಗುತ್ತದೆ ಮತ್ತು ಇಲ್ಲಿಗೆ ಬರಬೇಕಾಗುತ್ತದೆ ಈಗ ಇದು ನಮ್ಮ ಪ್ರಯೋಗಾಲಯದಲ್ಲಿ ಡಬಲ್ ಸ್ಟಬ್ ಟ್ಯೂನರ್ ಎಂದು ನೀವು ನೋಡುತ್ತೀರಿ ಇದು 1 ಸ್ಟಬ್ ಇದು ಮತ್ತೊಂದು ಸ್ಟಬ್ ಇದು ಲೋಡ್ ಎಂದು ನೀವು ನೋಡಬಹುದು ಆದ್ದರಿಂದ ಲೋಡ್ಅನ್ನು ನಾವು ಸಂಪರ್ಕಿಸುತ್ತಿದ್ದೇವೆ ಮತ್ತು ಇದು ಸಹ ಮತ್ತು ಈ ಬದಿಯಲ್ಲಿ ನಾವು ಮೂಲವನ್ನು ನೀಡುತ್ತಿದ್ದೇವೆ ಇದು ನೀವು ನೋಡಿದ ಕ್ಯಾರ್ರೇಜ್ ಆಗಿದೆ ಇದು ನೀವು ಇಡೀ ವಿಷಯವನ್ನು ಗಮನಿಸಬಹುದಾದ ಮೀಟರ್ ಆಗಿದೆ ಮತ್ತು ಇವು ಸ್ಟಬ್ಗಳಾಗಿವೆ ಅವುಗಳ ಉದ್ದವನ್ನು ನೀವು ಬದಲಾಯಿಸಬಹುದು ವಾಸ್ತವವಾಗಿ ಅವು ಮಡಚಬಲ್ಲವು ಆದ್ದರಿಂದ ನೀವು ಉದ್ದಗಳನ್ನು ಬದಲಾಯಿಸಬಹುದು ಆದ್ದರಿಂದ ಅವುಗಳು ನೀವು ಬದಲಾಯಿಸಬಹುದಾದ 2 ವಿಷಯಗಳು ಇದನ್ನು ನಿಮ್ಮ ಪ್ರಯೋಗಾಲಯದಲ್ಲಿ ಸಹ ನೀವು ಹೊಂದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಈಗ ಏನು ಮಾಡಲಾಗಿದೆಯೆಂದು ನೋಡೋಣ ಈ ವಿಷಯ ನಿಮಗೆ ತಿಳಿದಿದೆ ಇದು ಪ್ರಸರಣ ರೇಖೆಯ ಸಮೀಕರಣವಾಗಿದ್ದು ಇದನ್ನು ನಾವು ಬಳಸುತ್ತೇವೆ ಆದ್ದರಿಂದ ಪ್ರಸರಣ ರೇಖೆಯ ಉದ್ದಕ್ಕೂ ಡಿ ದೂರದ ಚಲನೆ ಎಂದರೆ ಇಲ್ಲಿಂದ ನೀವು ಈ ಅನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು ಅದನ್ನು ಹಾಕಿದರೆ ಪ್ರಸರಣ ರೇಖೆಯ ಉದ್ದಕ್ಕೂ ಡಿ ದೂರದ ಚಲನೆ ಎಂದರೆ ವಿಎಸ್ಡಬ್ಲ್ಯೂಆರ್ ವೃತ್ತದ ಉದ್ದಕ್ಕೂ ಕೋನದ ತಿರುಗುವಿಕೆಯಾಗಿದೆ ಒಂದೇ ಪ್ರಸರಣ ರೇಖೆಯಲ್ಲಿ ಚಲಿಸುವುದು ಎಂದರೆ ವಿಎಸ್ಡಬ್ಲ್ಯೂಆರ್ ವೃತ್ತದ ಉದ್ದಕ್ಕೂ ಚಲಿಸುವುದು ಎಂದು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ಈ ಅಂತರವು ಆಗಿದ್ದರೆ ಪ್ರಸರಣ ರೇಖೆಯ ಚಲನೆಯು 90 ಡಿಗ್ರಿ ಆಗಿರುತ್ತದೆ ರ ಈ ಚಲನೆಯು 180 ಡಿಗ್ರಿ ಆಗಿರುತ್ತದೆ 370 ಡಿಗ್ರಿ ಆಗಿರುತ್ತದೆ ನಾನು ಇದನ್ನು ಏಕೆ ಹೇಳುತ್ತಿದ್ದೇನೆಂದರೆ ಈ ಡಿಎಸ್ ಅನ್ನು ಸ್ಥಿರಗೊಳಿಸಿದಾಗ ಸಾಮಾನ್ಯವಾಗಿ ಅವುಗಳನ್ನು ಅಥವಾ ನಂತೆ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಇದರರ್ಥ 90 ಡಿಗ್ರಿ ಅಥವಾ 270 ಡಿಗ್ರಿ ಆಗಿರುತ್ತದೆ ಈಗ ನೀವು ಸೌಂದರ್ಯವನ್ನು ನೋಡುತ್ತೀರಿ ಅದು ಸ್ಮಿತ್ ಚಾರ್ಟ್ನಲ್ಲಿ ಒಂದು ಸ್ಥಿರವಿದೆ ಎಂದು ಭಾವಿಸೋಣ ಇದು ನಿಮಗೆ ಅಥವಾ ವೃತ್ತ ಎಂದು ತಿಳಿದಿದೆ ಈಗ ಇದರ 90 ಡಿಗ್ರಿ ತಿರುಗುವಿಕೆಯು ಅದೇ ವೃತ್ತವಾಗಿರುತ್ತದೆ ಇಲ್ಲಿ 90 ಡಿಗ್ರಿ ಪ್ರತಿಫಲನವಿದೆ ಯಾವ ಕಡೆ ಅಂದರೆ ಈ 1ಅನ್ನು ನಾನು ಕೇಂದ್ರವಾಗಿ ಹೊಂದಿದ್ದೇನೆ ನಾನು ಈ ಕೇಂದ್ರಕ್ಕೆ ಬದಲಾಯಿಸಿದ್ದೇನೆ ಆದ್ದರಿಂದ ನಾನು ಇಲ್ಲಿಗೆ ಹೋಗಿದ್ದೇನೆ ಇದನ್ನು ಲೋಡ್ ಪ್ರತಿಫಲನ ಕಡೆಗೆ ಎಂದು ಕರೆಯಲಾಗುತ್ತದೆ ಈಗ ಇದರ ಸೌಂದರ್ಯ ಏನು ಆದ್ದರಿಂದ ಇಲ್ಲಿ ನಾನು ಈ ಬಿಂದುವಿನಲ್ಲಿದ್ದೇನೆ ಎಂದು ಭಾವಿಸೋಣ ಈಗ ನಾನು ಇಲ್ಲಿಗೆ ಹೋದರೆ ನಾನು ಎಲ್ಲಿರುತ್ತೇನೆ ಆದ್ದರಿಂದ ನಾನು ಈ ವಲಯದಲ್ಲಿದ್ದೇನೆ ಎಂದು ಭಾವಿಸೋಣ ಆದ್ದರಿಂದ ಮೂಲತಃ ಈ ಚಲನೆಯು ಜನರೇಟರ್ ಕಡೆಗೆ ಆಗಿದೆ ಜನರೇಟರ್ ಕಡೆಗೆ ನಾನು ಚಲಿಸುತ್ತಿದ್ದೇನೆ ಏಕೆಂದರೆ ಈ ಭಾಗವು ಜನರೇಟರ್ ಆಗಿದೆ ಆದ್ದರಿಂದ ಇಲ್ಲಿಂದ ಡಿ ಯ ಚಲನೆ ಎಂದರೆ ನಾನು ಇಲ್ಲಿ ತೊಂಬತ್ತು ಡಿಗ್ರಿ ಬರುತ್ತೇನೆ ಇದರೊಂದಿಗೆ ನೀವು ಡಬಲ್ ಸ್ಟಬ್ ಟೂನಿಂಗ್ ಕಾರ್ಯವಿಧಾನವನ್ನು ನೋಡುತ್ತೀರಿ ನೀವು ಈಗ ಪರಿಚಿತವಾಗಿರುವ ನಿಮ್ಮ ಅನ್ನು ಪತ್ತೆ ಮಾಡುತ್ತೀರಿ ಅದು ಅಡ್ಮಿಟೆಂಸ್ಅನ್ನು ಲೋಡ್ ಅಡ್ಮಿಟೆಂಸ್ಅನ್ನು ಪತ್ತೆ ಮಾಡುತ್ತದೆ ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವಲಯವನ್ನು ಎಳೆಯಿರಿ ಆದ್ದರಿಂದ ನಾವು ಏನು ಮಾಡುತ್ತೇವೆ ಸ್ಮಿತ್ ಚಾರ್ಟ್ನಲ್ಲಿ ಈ ನಮ್ಮ ಅನ್ನು ನಾವು ಪತ್ತೆ ಮಾಡುತ್ತೇವೆ ಎಂದು ಹೇಳೋಣ ಆಗ ನಾನು ಯಾವಾಗಲೂ ಸ್ಥಿರ ವಿಎಸ್ಡಬ್ಲ್ಯೂಆರ್ ವೃತ್ತವನ್ನು ಇಲ್ಲಿ ಕೇಂದ್ರವಿರುವ ವೃತ್ತದಂತೆ ಎಳೆಯಬಹುದು ಈಗ ನಿಮ್ಮ ಡಿ ಗೆ ಸಮನಾಗಿದ್ದರೆ ಅದನ್ನು ಅವಲಂಬಿಸಿ ಅಂದರೆ 2 ಸ್ಟಬ್ಗಳ ನಡುವಿನ ಅಂತರವು ಆಗಿದ್ದರೆ ನೀವು ಅದನ್ನು 90 ಡಿಗ್ರಿ ತಿರುಗುವಂತೆ ಮಾಡಿ ಅದು ಈ ರೀತಿಯಾಗುತ್ತದೆ ತಿರುಗುವ ವೃತ್ತವನ್ನು ಕತ್ತರಿಸಲು ಜನರೇಟರ್ ಕಡೆಗೆ ಚಲಿಸಿರಿ ಆದ್ದರಿಂದ ನಿಮ್ಮ ಲೋಡ್ ಹಂತದಿಂದ ತಿರುಗಿಸಿದ ವೃತ್ತವನ್ನು ಕತ್ತರಿಸಲು ನೀವು ಜನರೇಟರ್ ಕಡೆಗೆ ಚಲಿಸುತ್ತೀರಿ ಆದ್ದರಿಂದ ವಾಸ್ತವವಾಗಿ ಇಲ್ಲಿಂದ ನೀವು ಸ್ಥಿರವಾದ ಕಂಡಕ್ಟನ್ಸ್ ವಲಯದಲ್ಲಿರಬೇಕು ಮತ್ತು ಕೆಲವು ಬಿಂದುಗಳನ್ನು ಕತ್ತರಿಸಲು ನೀವು ಬದಲಾಗುತ್ತಿರುವುದನ್ನು ನೋಡಿ ಅಂದರೆ ನೀವು ಚಲಿಸುವಾಗ ಸ್ಥಿರವಾದ ಪ್ರತಿರೋಧ ವಲಯದಲ್ಲಿರುತ್ತೀರಿ ಮತ್ತು ಈ ಹಂತಕ್ಕೆ ಬರುತ್ತೀರಿ ಅಥವಾ ನೀವು ಮುಂದುವರೆದರೆ ಬೇರೆ ಹಂತಕ್ಕೆ ಸಹ ಬರಬಹುದು ಅದರಲ್ಲಿ ಯಾವುದನ್ನಾದರೂ ತೆಗೆದುಕೊಳ್ಳಿ ಈಗ ಸೌಂದರ್ಯವೆಂದರೆ ನಿಮ್ಮನ್ನು ಜನರೇಟರ್ ಕಡೆಗೆ ಡಿ ದೂರದಿಂದ ಸಾಗಿಸಿದಾಗ ನೀವು ಈ ಬಿಂದುವಿಗೆ ಬರುತ್ತೀರಿ ಆದ್ದರಿಂದ ನಾವು ಏನು ಮಾಡಿದ್ದೇವೆ 2 ಪಾಯಿಂಟ್ಗಳನ್ನು ಓದಿ 1ಅನ್ನು ತೆಗೆದುಕೊಳ್ಳಿ ಎಲ್ 1 ಅನ್ನು ನಿರ್ಧರಿಸಿ ಈ ಬಿಂದುವು ಮುಖ್ಯ ಸಾಲಿನಲ್ಲಿ ಡಿ ದೂರವನ್ನು ಚಲಿಸಿದ ನಂತರ ವೃತ್ತದ ಮೇಲೆ ಬೀಳುತ್ತದೆ ಮೌಲ್ಯವನ್ನು ಬರೆಯಿರಿ ಆದ್ದರಿಂದ ಈ ಗೆ ಪರಿಹಾರವಾಗಲಿರುವ ನಿಮ್ಮ ಎರಡನೇಯ ಸ್ಟಬ್ ಅಂದರೆ ಆ ಸಂವೇದನೆಯು ಆಗಿರುತ್ತದೆ ಆದ್ದರಿಂದ ಅದು ಷಾರ್ಟ್ ಆಗಿದೆಯೇ ಅಥವಾ ಓಪೆನ್ ಆಗಿದೆಯೇ ಎಂಬುವುದರ ಆಧಾರದ ಮೇಲೆ ನೀವು ಈಗ ಸ್ಮಿತ್ ಚಾರ್ಟ್ನಿಂದ ಮತ್ತೆ ಕಂಡುಕೊಳ್ಳುತ್ತೀರಿ ಅದು ಷಾರ್ಟ್ ಆಗಿದ್ದರೆ ಷಾರ್ಟ್ ಬಿಂದುವನ್ನು ಪತ್ತೆ ಮಾಡಿ ಮತ್ತು ಷಾರ್ಟ್ನಿಂದ ನೀವುಎಷ್ಟು ಹೋಗಬೇಕೆಂದು ಕಂಡುಹಿಡಿಯಿರಿ ಆದ್ದರಿಂದ ನಾನು ಯ ಸಂವೇದನೆಯನ್ನು ಪಡೆಯುತ್ತೇನೆ ಅದು ನೀವು ಅನ್ನು ಪಡೆಯಬಹುದು ಆದ್ದರಿಂದ ಇದು ಇಂಟರ್ ಸ್ಟಬ್ ದೂರವಾಗಿದೆ ಇದು ವೃತ್ತದ ತೊಂಬತ್ತು ಡಿಗ್ರಿ ತಿರುಗುವಿಕೆ ಎಂದು ನೀವು ನೋಡುತ್ತೀರಿ ಅಥವಾ ವೃತ್ತವು ಇದಾಗಿದೆ ಬೇರ್ಪಡಿಸಿದ 2 ಸ್ಟಬ್ಗಳಾಗಿವೆ ಆದ್ದರಿಂದ ಪ್ರತಿಫಲನದ ನಂತರ ಈ ವಲಯವು ಹೀಗಾಗುತ್ತದೆ ಆದ್ದರಿಂದ ನೀವು ಈ ವಲಯದಲ್ಲಿ ಬರಲು ಪ್ರಯತ್ನಿಸುತ್ತಿದ್ದೀರಿ ಆದ್ದರಿಂದ ರ ಈ ಚಲನೆಯ ನಂತರ ನೀವು ಈ ವಲಯಕ್ಕೆ ಬರುತ್ತೀರಿ ಮತ್ತು ಅಲ್ಲಿಂದ ಅದು ಸಂವೇದನಾಶೀಲತೆಯ ಬದಲಾವಣೆಯಾಗಿದ್ದು ಅದು ನಿಮ್ಮನ್ನು ಕೇಂದ್ರಕ್ಕೆ ತರುತ್ತದೆ ಈಗ ಮತ್ತೆ ಪರಿಹಾರದ ಪ್ರಕಾರ 2 ಪರಿಹಾರಗಳಿವೆ ಎಂದು ನೀವು ನೋಡಬಹುದು ಆದ್ದರಿಂದ ಇದು ಯಾವುದೇ ಲೋಡ್ ಬಗ್ಗೆ ಆಗಿದೆ ಯಾವುದೇ ಸಂಕೀರ್ಣ ಲೋಡ್ ಅನ್ನು ಯಾವುದೇ ನೈಜ ಲೋಡ್ಗೆ ಈ ಮೂಲಕ ನೀವು ಹೊಂದಾಣಿಕೆ ಮಾಡಬಹುದು ನಂತರ ನಾವು ನೋಡುತ್ತೇವೆ ಅಲ್ಲಿ ಇನ್ನೊಂದು ವಿಷಯವಿದೆ ಅದು ಪ್ರತಿರೋಧ ಹೊಂದಾಣಿಕೆಯ ವಿಷಯವಲ್ಲ ಆದರೆ ಅದು ಪ್ರತಿರೋಧ ಪರಿವರ್ತಕವಾಗಿದ್ದು ಅದನ್ನು ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ಎಂದು ಕರೆಯಲಾಗುತ್ತದೆ ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ ಎಂದರೆ ಪ್ರಸರಣ ರೇಖೆಯ ಒಂದು ವಿಭಾಗವನ್ನು ಒಂದು ಲೋಡ್ ಮತ್ತು ಇತರ ಯಾವುದೇ ಪ್ರಸರಣ ರೇಖೆಯ ವಿಶಿಷ್ಟ ಪ್ರತಿರೋಧ ನಡುವೆ ಇರಿಸಲಾಗುತ್ತದೆ ಈಗ ವಿಷಯವೆಂದರೆ ಈ ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ನ ಇನ್ಫುಟ್ ನಲ್ಲಿ ನೀವು ಪ್ರಸರಣ ಹೊಂದಾಣಿಕೆಯನ್ನು ಪಡೆಯುತ್ತೀರಿ ಆದ್ದರಿಂದ ಅದು ಯಾವುದೇ ನೈಜ ಲೋಡ್ಗೆ ಹೊಂದಿಕೆಯಾಗಬಹುದು ಆದರೆ ಅದು ಯಾವುದೇ ಸಂಕೀರ್ಣ ಲೋಡ್ಗೆ ಹೊಂದಿಕೆಯಾಗುವುದಿಲ್ಲ ಆದರೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ಏಕೆಂದರೆ ಸ್ಟಬ್ ಹೊಂದಾಣಿಕೆಯಿಂದ ನಿಮಗೆ ತಿಳಿದಿದೆ ನೀವು ಸಂಕೀರ್ಣ ಲೋಡ್ಅನ್ನು ನೈಜ ಲೋಡ್ಗೆ ಪರಿವರ್ತಿಸಬಹುದು ಆದ್ದರಿಂದ ಇದರ ಸೌಂದರ್ಯ ಏನು ಜಾಲದ 2 ಭಾಗಗಳ ನಡುವೆ ನೀವು 2 ವಿಭಿನ್ನ ಪ್ರತಿರೋಧಗಳನ್ನು ಹೊಂದಿದ್ದರೆ ಅವು ಹೊಂದಿಕೆಯಾಗುತ್ತವೆ ಆದರೆ ಅವುಗಳಲ್ಲಿ ವ್ಯತ್ಯಾಸವಿದೆ ಒಂದು 50 ಓಮ್ನಲ್ಲಿದ್ದರೆ ಇನ್ನೊಂದು 100 ಓಮ್ನಲ್ಲಿರುತ್ತದೆ ಎಂದು ಭಾವಿಸೋಣ ಅವು ಹೊಂದಿಕೆಯಾಗಬಹುದು ಈಗ ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ವು ಈ ಪ್ರತಿರೋಧ ಮಟ್ಟವನ್ನು ಒಟ್ಟಿಗೆ ತರಬಹುದು ಅದು ಒಂದು ಪ್ರತಿರೋಧ ಪರಿವರ್ತಕವಾಗಿದೆ ಅದು ಹೊಂದಾಣಿಕೆಯ ವಿಷಯವಲ್ಲ ಈಗ ಯಾವುದೇ ಸಂಕೀರ್ಣವು ಯಾವುದೇ ನೈಜ ಲೋಡ್ಗೆ ಹೊಂದಿಕೆಯಾಗಬಹುದು ಈಗ ಅದರ ಆವರ್ತನ ಪ್ರತಿಕ್ರಿಯೆಯು ಉತ್ತಮವಾಗಿಲ್ಲ ಅದು ತುಂಬಾ ಕಿರಿದಾದ ಬ್ಯಾಂಡ್ ಪರಿವರ್ತಕ ಕಿರಿದಾದ ಬ್ಯಾಂಡ್ ಟ್ರಾನ್ಸ್ ಫಾರ್ಮರ್ ಆಗಿದೆ ಆದರೆ ಇದರೊಂದಿಗೆ ನಾವು ವಿವಿಧ ಬ್ರಾಡ್ ಬ್ಯಾಂಡ್ ಪ್ರತಿರೋಧ ಹೊಂದಾಣಿಕೆಯ ವಿನ್ಯಾಸಗಳನ್ನು ರಚಿಸಬಹುದು ಆದ್ದರಿಂದ ನಿಮ್ಮ ಮುಂದಿನದರಲ್ಲಿ ಅದನ್ನು ನಾವು ನೋಡೋಣ ಈ ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ನೊಂದಿಗೆ ನಾವು ಅದನ್ನು ಪ್ರಾರಂಭಿಸುತ್ತೇವೆ ನಾವು ವಿನ್ಯಾಸಗೊಳಿಸಿದ ಆ ಪ್ರತಿರೋಧ ಹೊಂದಾಣಿಕೆಯ ಜಾಲಗಳು ವಿತರಿಸಿದವುಗಳಾಗಿವೆ ಅವು ಆವರ್ತನ ಪ್ರತಿಕ್ರಿಯೆಯನ್ನು ಹೊಂದಿವೆ ಮತ್ತು ಆ ಆವರ್ತನ ಪ್ರತಿಕ್ರಿಯೆಯು ಕಿರಿದಾದ ಬ್ಯಾಂಡ್ ಎಂದರೆ ಅದು 15 ಪ್ರತಿಶತಕ್ಕಿಂತ ಹೆಚ್ಚಿನ ಬ್ಯಾಂಡ್ ವಿಡ್ತ್ ಅಲ್ಲ ಆದರೆ ನಾವು ಅದನ್ನು ಬಯಸಿದರೆ ನಮ್ಮಲ್ಲಿ 15 ಪ್ರತಿಶತದಷ್ಟು ಹೆಚ್ಚಿನದನ್ನು ಹೊಂದಿರುವ ಸಂಕೇತವಿದೆ ಇಂದಿನ ಜಗತ್ತಿನಲ್ಲಿ ಅದು ಅಲ್ಟ್ರಾ ವೈಡ್ ಬ್ಯಾಂಡ್ ತಂತ್ರಜ್ಞಾನದೊಂದಿಗೆ ಬರುತ್ತಿದೆ ನಿಮ್ಮ ಸಂಕೇತವು 15 ಪ್ರತಿಶತಕ್ಕಿಂತ ಹೆಚ್ಚಿನ ಬ್ಯಾಂಡ್ ವಿಡ್ತ್ಅನ್ನು 500 ಮೆಗಾ ಹರ್ಟ್ಜ್ ಬ್ಯಾಂಡ್ ವಿಡ್ತ್ ಇತ್ಯಾದಿಗಳನ್ನು ಹೊಂದಿರುತ್ತದೆ ಆದ್ದರಿಂದ ಅಲ್ಲಿ ನಿಮಗೆ ಆ ಪ್ರತಿರೋಧ ಹೊಂದಾಣಿಕೆಯ ಜಾಲದ ಅಗತ್ಯವಿರುತ್ತದೆ ಅದು ವಿಶಾಲ ಬ್ಯಾಂಡ್ಅನ್ನು ಸಹ ಹೊಂದಿರಬೇಕು ಆದರೆ ಈ ವಿನ್ಯಾಸಗಳು ನಿಮಗೆ ನೀಡಲು ಸಾಧ್ಯವಿಲ್ಲ ಆದ್ದರಿಂದ ಬ್ರಾಡ್ ಬ್ಯಾಂಡ್ ವಿನ್ಯಾಸವನ್ನು ಹೇಗೆ ವಿನ್ಯಾಸಗೊಳಿಸುವುದು ಎಂಬುವುದು ನಮ್ಮ ಮುಂದಿನ ಮಾತುಕತೆಯ ವಿಷಯವಾಗಿದೆ